ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಅಭಿವೃದ್ಧಿ ಪಡಿಸುವ ಕೋರ್ಸ್ ಗೆ ಮತ್ತೆ ಸ್ವಾಗತ ಇದು ಎನ್ಪಿಟಿಇಎಲ್ ಮೂಕ್ ಅನ್ನು ಬಳಸಿಕೊಂಡು ಐ ಐ ಟಿ ಕಾನ್ಪುರದಿಂದ ನೀಡುತ್ತಿದ್ದೇವೆ ನಾವು ಆರನೇ ವಾರದ ಅಂತಿಮ ಮಾಡ್ಯೂಲ್ನಲ್ಲಿದ್ದೇವೆ ಮತ್ತು ಇದು ಈ ಮಾಡ್ಯೂಲ್ನ ಕೊನೆಯ ಉಪನ್ಯಾಸವಾಗಿದೆ ಇದು ಉಪನ್ಯಾಸ ಸಂಖ್ಯೆ ಮೂವತ್ತಾರು ಆಗಿದೆ ನಾವು ಈ ಇಡೀ ವಾರದಲ್ಲಿ ಸಂವಹನ ಕೌಶಲ್ಯಗಳೊಂದಿಗೆ ಪ್ರಾರಂಭಿಸಿದೆವು ನಾನು ನಿಮಗೆ ಪೂರ್ವಭಾವಿ ಮೌಲ್ಯಮಾಪನ ಚಟುವಟಿಕೆಯನ್ನು ನೀಡುವ ಮೂಲಕ ಅಮೌಖಿಕ ಸಂವಹನದ ಬಗ್ಗೆ ನಿಮ್ಮ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲಿಸಲು ಪ್ರಾರಂಭಿಸಿದೆ ಹಿಂದಿನ ಉಪನ್ಯಾಸದಲ್ಲಿ ನೀವು ಏನು ಕಲಿತಿದ್ದೀರಿ ಮೊದಲನೆಯದರಲ್ಲಿ ನೀವು ಕಲಿತದ್ದನ್ನು ತ್ವರಿತವಾಗಿ ನೋಡೋಣ ನಿಮ್ಮ ಮೌಖಿಕವಲ್ಲದ ಸಂವಹನವನ್ನು ಪರಿಶೀಲಿಸಲು ನಾನು ನಿಮಗೆ ಸರಿ ಅಥವಾ ಸುಳ್ಳು ರೂಪದಲ್ಲಿ ಪರೀಕ್ಷೆಯನ್ನು ನೀಡಲು ಪ್ರಯತ್ನಿಸಿದೆ ದೇಹ ಭಾಷೆಯ ಬಗ್ಗೆ ನಿಮ್ಮ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲಿಸಲು ಮತ್ತು ಅಮೌಖಿಕ ಸಂವಹನದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ತೆರವುಗೊಳಿಸಲು ಬಳಸಲಾಗುವ ಮೊದಲ ಮೂರು ಪೂರ್ವ ಚಿಂತನೆಯ ಮೌಲ್ಯಮಾಪನ ಇದಾಗಿದೆ ಮೊದಲು ಸತ್ಯ ನಂತರ ಸುಳ್ಳು ಹೇಳಿಕೆಗಳನ್ನು ನೋಡೋಣ ಪೂರ್ವಭಾವಿ ಮೌಲ್ಯಮಾಪನದಲ್ಲಿ ಹನ್ನೊಂದು ಸತ್ಯ ಹೇಳಿಕೆಗಳು ಮತ್ತು ನಾಲ್ಕು ಸುಳ್ಳು ಹೇಳಿಕೆಗಳಿದ್ದವು ನಿಮ್ಮ ಅನುಕೂಲಕ್ಕಾಗಿ ನಾನು ಎಲ್ಲಾ ಹೇಳಿಕೆಗಳನ್ನು ಮೊದಲು ಸತ್ಯ ನಂತರ ಸುಳ್ಳು ಹೇಳಿಕೆಗಳ ಅಡಿಯಲ್ಲಿ ಇರಿಸಿದ್ದೇನೆ ನಿಜವಾದ ಹೇಳಿಕೆಗಳೆಂದರೆ ನೈಸರ್ಗಿಕ ಸೂಕ್ಷ್ಮತೆಯನ್ನು ಒಂದು ಮಹಿಳೆಯರು ಪುರುಷರಿಗಿಂತ ದೇಹ ಭಾಷೆಯ ಬಗ್ಗೆ ಹೊಂದಿರುತ್ತಾರೆ ಎರಡು ಅಪ್ರಾಮಾಣಿಕ ವ್ಯಕ್ತಿ ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತಾರೆ ಮೂರು ಹೆಚ್ಚು ಜಾಗವನ್ನು ಹೊಂದಿರುವ ವ್ಯಕ್ತಿಯು ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತಾನೆ ನಾಲ್ಕು ಒಬ್ಬರು ಮೇಜಿನ ಮೇಲೆ ಕಾಲುಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವಾಗ ಆಕ್ರಮಣಶೀಲತೆಯನ್ನು ತೋರಿಸುತ್ತಾರೆ ಐದು ಕೈ ಕಾಲುಗಳು ಅಥವಾ ಕಣಕಾಲುಗಳನ್ನು ಅಡ್ಡಲಾಗಿಸುವುದು ರಕ್ಷಣಾತ್ಮಕ ಸೂಚಕವಾಗಿದೆ ಏಳು ಸಂದರ್ಶನ ಅಥವಾ ಅಂತಹ ಚಟುವಟಿಕೆಯ ಮೊದಲು ಸಿಗರೆಟ್ ಧೂಮಪಾನ ಮಾಡುವುದನ್ನು ಆತಂಕ ಅಥವಾ ಹೆದರಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂಟು ನಿಮ್ಮ ಹೆಬ್ಬೆರಳುಗಳನ್ನು ತೋರಿಸುವುದು ಯಶಸ್ವಿಯಾಗಿ ಪೂರ್ಣಗೊಂಡ ಕೆಲಸ ಈಗ ಸುಳ್ಳು ಹೇಳಿಕೆಗಳು ಅಥವಾ ವಿಜಯವನ್ನು ಸೂಚಿಸುತ್ತದೆ ಒಂಬತ್ತು ಶಿಶುಗಳು ವಯಸ್ಕರಿಗಿಂತ ದೇಹ ಭಾಷೆಯ ಬಗ್ಗೆ ಹೆಚ್ಚು ಸೂಕ್ಷ್ಮತೆಯನ್ನು ಹೊಂದಿರುತ್ತವೆ ಹತ್ತು ಅನೈಚ್ಛಿಕ ದೇಹ ಭಾಷೆ ವ್ಯಕ್ತಿಯ ಆಂತರಿಕ ಚಿಂತನೆ ಅಥವಾ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಹನ್ನೊಂದು ಜನರು ಭಾಷೆ ವ್ಯಕ್ತಿಯ ಆಂತರಿಕ ಚಿಂತನೆ ಅಥವಾ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಮೊದಲನೆಯದು ನೀವು ಸಂವಹನ ನಡೆಸುತ್ತಿರುವ ಇತರ ವ್ಯಕ್ತಿಗಿಂತ ಕಡಿಮೆ ಕುಳಿತಿರುವುದು ಪ್ರಾಬಲ್ಯ ಅಥವಾ ಅಧಿಕಾರವು ಸುಳ್ಳು ಎಂದು ಸೂಚಿಸುತ್ತದೆ ಎರಡನೆಯದು ನಿಮ್ಮ ಕೈಯನ್ನು ಅಂಗೈಯಲ್ಲಿ ವಿರಮಿಸಲು ಇಡುವುದು ವಿಷಯದ ಬಗೆಗಿನ ಆಸಕ್ತಿಯೂ ಸಹ ಸುಳ್ಳು ಎಂದು ಸೂಚಿಸುತ್ತದೆ ಏಕೆಂದರೆ ಇದು ಬೇಸರವನ್ನು ಸೂಚಿಸುತ್ತದೆ ಮೂರನೆಯದು ಅಮೌಖಿಕ ಸಂವಹನವು ಮೌಖಿಕ ಸಂವಹನಕ್ಕಿಂತ ಕಡಿಮೆ ತೀವ್ರ ಮತ್ತು ಪರಿಣಾಮಕಾರಿ ಅಲ್ಲ ಅದು ಹೆಚ್ಚು ತೀವ್ರವಾಗಿದೆ ನಾಲ್ಕು ನಾವು ಯಾರೊಂದಿಗಾದರೂ ಮಾತಿನ ಮೂಲಕ ಮಾತನಾಡುವುದನ್ನು ನಿಲ್ಲಿಸಿದಾಗ ನಾವು ಸಂಪೂರ್ಣ ಸಂವಹನವನ್ನು ನಿಲ್ಲಿಸುತ್ತೇವೆ ವಾಸ್ತವವಾಗಿ ನಾವು ಯಾವಾಗಲೂ ಮಾತಿನಲ್ಲಿ ಮತ್ತು ಮಾತಿನಲ್ಲಿ ಸಂವಹನ ನಡೆಸುತ್ತೇವೆ ಈ ಉಪನ್ಯಾಸದಲ್ಲಿ ನಾವು ಎರಡನೇ ಪೂರ್ವ ಚಿಂತನೆಯ ಮೌಲ್ಯಮಾಪನಕ್ಕೆ ಹೋಗೋಣ ಮತ್ತು ಉದ್ದೇಶವು ಹಿಂದಿನದರಂತೆಯೇ ಇರುತ್ತದೆ ಅದು ಕೇವಲ ದೇಹ ಭಾಷೆಯ ಬಗ್ಗೆ ನಿಮ್ಮ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲಿಸುವುದು ಮತ್ತು ಅಮೌಖಿಕ ಸಂವಹನದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ತೆರವುಗೊಳಿಸುವುದು ಮತ್ತೊಮ್ಮೆ ಈ ಬಾರಿ ಸುಮಾರು ಹತ್ತು ಪ್ರಶ್ನೆಗಳಿಗೆ ನಿಜ ಅಥವಾ ಸುಳ್ಳು ಎಂದು ಹೇಳಬೇಕು ಎಚ್ಚರಿಕೆಯಿಂದ ಆಲಿಸಿ ನಾನು ಅದನ್ನು ಪುನರಾವರ್ತಿಸುತ್ತೇನೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನಿಜವಾದ ನಿಮ್ಮ ದೇಹ ಭಾಷೆಯು ಅದು ವರ್ತಿಸುವ ವಿಧಾನದಿಂದ ಬೇರೆ ಏನನ್ನಾದರೂ ಅರ್ಥೈಸಬಹುದೇ ಅಂತರ್ಗತ ಜ್ಞಾನ ಏನು ಎಂಬುದನ್ನು ನೀವು ನಿಜವಾಗಿಯೂ ನಿರ್ಣಯಿಸಬಹುದು ಮತ್ತು ಅದು ತಪ್ಪಾಗಿದ್ದರೆ ರದ್ದುಗೊಳಿಸಬಹುದು ತುಂಬಾ ಸ್ವಯಂಪ್ರೇರಿತವಾಗಿ ವರ್ತಿಸಿ ಮೊದಲನೆಯದು ಮೌನವನ್ನು ಪ್ರಾಬಲ್ಯದ ಪ್ರಬಲ ಸಾಧನವಾಗಿ ಬಳಸಬಹುದು ಪ್ರಶ್ನೆಯೆಂದರೆ ನಾವು ಮೌನವನ್ನು ನಿಜವಾಗಿಯೂ ಪ್ರಾಬಲ್ಯದ ಪ್ರಬಲ ಸಾಧನವಾಗಿ ಬಳಸಬಹುದೇ ನಿಜ ಅಥವಾ ಸುಳ್ಳು ಎಂದು ಹೇಳಿ ಒಂದು ಅಮೌಖಿಕ ಸಂವಹನವು ಮೌಖಿಕ ಅರ್ಥದ ಅಮೌಖಿಕ ಸಂವಹನವನ್ನು ವಿರೋಧಿಸಬಹುದು ಅದು ಪ್ರಶ್ನೆ ಸಂಖ್ಯೆ ಎರಡು ಅಮೌಖಿಕ ಸಂವಹನವು ಮೌಖಿಕ ಅರ್ಥವನ್ನು ವಿರೋಧಿಸಬಹುದು ನಾನು ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಸಂಖ್ಯೆ ಮೂರು ಅಮೌಖಿಕ ಸಂವಹನವನ್ನು ಮೌಖಿಕ ಸಂವಹನಕ್ಕೆ ಪರ್ಯಾಯವಾಗಿ ಬಳಸಬಹುದು ಅಮೌಖಿಕ ಸಂವಹನವನ್ನು ಮೌಖಿಕ ಸಂವಹನಕ್ಕೆ ಪರ್ಯಾಯವಾಗಿ ಬಳಸಬಹುದು ಅದರ ಬಗ್ಗೆ ಯೋಚಿಸಿ ನಿಜ ಅಥವಾ ಸುಳ್ಳು ಎಂದು ನಾನು ಮುಂದಿನದಕ್ಕೆ ಹೋಗುತ್ತಿದ್ದೇನೆ ಕೆಲವು ಅಮೌಖಿಕ ಚಿಹ್ನೆಗಳು ಸಾರ್ವತ್ರಿಕವಾಗಿವೆ ಮತ್ತು ಸಾಮಾನ್ಯವಾಗಿ ಸ್ವೀಕಾರಾರ್ಹವಾಗಿವೆ ಐದನೆಯದು ಒಂದು ಸನ್ನೆಗಳು ಇದೇ ರೀತಿಯ ಮೌಖಿಕ ಅರ್ಥವು ಅವುಗಳ ಸಾಂಸ್ಕೃತಿಕ ಹಿನ್ನೆಲೆಗೆ ಅನುಗುಣವಾಗಿ ಅಮೌಖಿಕವಾಗಿ ಭಿನ್ನವಾಗಿರುತ್ತದೆ ಎಂದು ಸೂಚಿಸುತ್ತದೆ ಮೌಖಿಕ ಸಂವಹನದಲ್ಲಿ ನಿಮ್ಮ ಕೈ ಮತ್ತು ನಿಮ್ಮ ದೇಹದ ಭಾಗವನ್ನು ಬಳಸಿಕೊಂಡು ನೀವು ಯಾವುದೇ ಸನ್ನೆಗಳನ್ನು ಮಾಡಿದರೂ ಅದು ಒಂದೇ ಅರ್ಥವನ್ನು ಹೊಂದಿರಬಹುದು ಆದರೆ ಅದು ಅವರ ಸಾಂಸ್ಕೃತಿಕ ಹಿನ್ನೆಲೆಗೆ ಅನುಗುಣವಾಗಿ ಮೌಖಿಕವಾಗಿ ಭಿನ್ನವಾಗಿರಬಹುದು ಅಂದರೆ ಹೇಳಿಕೆಯು ನಿಜ ಅಥವಾ ಸುಳ್ಳು ಎಂದು ಹೇಳುತ್ತದೆ ಮುಖವು ಅಮೌಖಿಕ ಸಂವಹನದ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ ನಮ್ಮ ಇಡೀ ದೇಹವನ್ನು ನಾವು ಕುಳಿತುಕೊಳ್ಳುವ ರೀತಿಯಲ್ಲಿ ನಮ್ಮ ಭಂಗಿಗಳನ್ನು ಸಹ ಆದರೆ ಒಟ್ಟಾರೆಯಾಗಿ ಮುಖವು ಅಮೌಖಿಕ ಸಂವಹನದ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ ಎಂದು ಹೇಳಲಾಗುತ್ತದೆ ನಕಾರಾತ್ಮಕ ಅಶಾಬ್ದಿಕ ಸಂಕೇತಗಳು ಸಕಾರಾತ್ಮಕ ಸಂಕೇತಗಳಿಗಿಂತ ಹೆಚ್ಚು ಗಮನಾರ್ಹವಾಗಿವೆ ಸಂತೋಷದ ನಕಾರಾತ್ಮಕ ಸಂಕೇತಗಳಾದ ಖಿನ್ನತೆ ನಕಾರಾತ್ಮಕ ಅಶಾಬ್ದಿಕ ಸಂಕೇತಗಳು ಸಕಾರಾತ್ಮಕ ಸಂಕೇತಗಳಿಗಿಂತ ಹೆಚ್ಚು ಗಮನಾರ್ಹವಾಗಿವೆ ಇದರ ಸರಳ ಅರ್ಥವೇನೆಂದರೆ ನಿಮ್ಮ ದೇಹಭಾಷೆಯನ್ನು ತಿಳಿದುಕೊಳ್ಳುವುದು ಅದನ್ನು ನಿಜ ಅಥವಾ ಸುಳ್ಳು ಎಂದು ಹೇಳುವುದನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಕೊನೆಯ ಹತ್ತನೇ ಭಾಗವು ದೀರ್ಘಕಾಲದವರೆಗೆ ದೇಹಭಾಷೆಯನ್ನು ನಕಲಿ ಮಾಡುವುದು ಕಷ್ಟ ಆದ್ದರಿಂದ ನಕಲಿ ಎಂದರೆ ಮೋಸ ಮಾಡುವುದು ಕೆಲವೊಮ್ಮೆ ನೀವು ಕೆಲವು ವಿಷಯಗಳನ್ನು ಮರೆಮಾಚಲು ನಿಮ್ಮ ದೇಹಭಾಷೆಯನ್ನು ಬಳಸಬಹುದು ದೀರ್ಘಕಾಲದವರೆಗೆ ದೇಹಭಾಷೆಯನ್ನು ನಕಲಿ ಮಾಡುವುದು ಕಷ್ಟ ಎಂದು ಹೇಳುತ್ತದೆ ನಾನು ಈಗ ಉತ್ತರಗಳಿಗೆ ಹೋಗುತ್ತೇನೆ ಸರಿಯಾದ ಉತ್ತರಗಳಿಗೆ ತಲಾ ಒಂದು ಅಂಕವನ್ನು ನೀಡಲು ಸಿದ್ಧರಾಗಿರಿ ಮತ್ತು ತಪ್ಪು ಉತ್ತರಗಳಿಗೆ ಶೂನ್ಯ ಎಂದು ಮೊದಲ ಉತ್ತರವೆಂದರೆ ನಿಜವಾದ ಮೌನವನ್ನು ಪ್ರಾಬಲ್ಯದ ಪ್ರಬಲ ಸಾಧನವಾಗಿ ಬಳಸಬಹುದು ಹೌದು ಬಾಸ್ ಮತ್ತು ಕೆಲಸಗಾರರ ನಡುವಿನ ನಿಕಟ ಸಂಬಂಧಗಳ ನಡುವೆ ಒಬ್ಬ ವ್ಯಕ್ತಿಯು ಮಾತನಾಡುವುದನ್ನು ನಿಲ್ಲಿಸಿದಾಗ ಸಂವಹನವನ್ನು ತಪ್ಪಿಸುತ್ತದೆ ಮೌನವನ್ನು ಇತರ ವ್ಯಕ್ತಿಯ ಪ್ರಾಬಲ್ಯದ ಪ್ರಬಲ ಸಾಧನವಾಗಿ ಬಳಸಬಹುದು ಅವನು ಅಥವಾ ಅವಳು ಸಂಬಂಧದ ಬಗ್ಗೆ ಕಾಳಜಿ ವಹಿಸಿದರೆ ಸಲ್ಲಿಸುವಿಕೆಯು ಇತರ ವ್ಯಕ್ತಿಯು ನೀಡುವ ಯಾವುದೇ ಬೇಡಿಕೆಗಳಿಗೆ ವಿಧೇಯ ಪ್ರತಿಫಲವಾಗುತ್ತದೆ ಇದು ಆಸಕ್ತಿದಾಯಕವಾಗಿದೆ ನೀವು ಯಾವಾಗಲೂ ಇತರ ವ್ಯಕ್ತಿಯನ್ನು ನಿಯಂತ್ರಿಸಲು ಎಲ್ಲಾ ಸಮಯದಲ್ಲೂ ಮಾತನಾಡಲು ಅವಕಾಶ ಮಾಡಿಕೊಡಿ ಎಂದು ಕೂಗಬೇಕಾಗಿಲ್ಲ ಆದರೆ ಇತರ ವ್ಯಕ್ತಿಯನ್ನು ನಿಯಂತ್ರಿಸಲು ನೀವು ಮೌನವನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದು ವಿಶೇಷವಾಗಿ ಮಾನವ ಸಂವಹನದ ವಿಷಯದಲ್ಲಿ ಸಂಬಂಧಗಳ ಸಂಪರ್ಕಗಳ ವಿಷಯದಲ್ಲಿ ಎರಡನೆಯದು ನಿಜವಾದ ಅಮೌಖಿಕ ಸಂವಹನವು ಮೌಖಿಕ ಅರ್ಥವನ್ನು ವಿರೋಧಿಸುತ್ತದೆ ಇದರ ಸರಳ ಅರ್ಥವೇನೆಂದರೆ ನಿಮ್ಮ ದೇಹಭಾಷೆಯು ನೀವು ಯಾರಿಗಾದರೂ ಹೇಳುವುದನ್ನು ವಿರೋಧಿಸುತ್ತದೆ ನನಗೆ ಆಸಕ್ತಿಯಿಲ್ಲ ಎಂದು ನೀವು ಹೇಳುತ್ತೀರಿ ಆದರೆ ನಿಮ್ಮ ಕಣ್ಣುಗಳು ನಿಮಗೆ ನಿಜವಾಗಿಯೂ ಆಸಕ್ತಿಯಿದೆ ಎಂದು ತೋರಿಸುತ್ತಿವೆ ಮೂರನೆಯದಾಗಿ ಮೌಖಿಕವಲ್ಲದ ಸಂವಹನವನ್ನು ಮೌಖಿಕ ಸಂವಹನಕ್ಕೆ ಪರ್ಯಾಯವಾಗಿ ಬಳಸಬಹುದು ಉತ್ತರವು ನಿಜವಾಗಿದೆ ಏಕೆಂದರೆ ಅದನ್ನು ಚಿತ್ರದಲ್ಲಿಯೇ ನೀಡಲಾಗಿದೆ ನೀವು ದಯವಿಟ್ಟು ಮೌನವನ್ನು ಅಥವಾ ಮಾತನಾಡಬೇಡಿ ಎಂದು ಸೂಚಿಸುವ ನಿಮ್ಮ ಬೆರಳನ್ನು ಬಾಯಿಯ ಮೇಲೆ ಇಡಬಹುದು ಈ ಅಸಂಬದ್ಧತೆಯನ್ನು ನಿಲ್ಲಿಸಿ ಎಂದು ನೀವು ಹೇಳಬಹುದು ಅಥವಾ ನೀವು ತುಂಬಾ ಶಕ್ತಿಯುತವಾಗಿ ನಿಮ್ಮ ಕೈಯನ್ನು ತೋರಿಸಬಹುದು ಮತ್ತು ಅದನ್ನು ನಿಲ್ಲಿಸಿ ನನಗೆ ಇಷ್ಟವಿಲ್ಲ ಎಂದು ಆ ವ್ಯಕ್ತಿಗೆ ಹೇಳಬಹುದು ನಾಲ್ಕನೆಯದು ಸಹ ನಿಜ ಕೆಲವು ಅಮೌಖಿಕ ಚಿಹ್ನೆಗಳು ಸಾರ್ವತ್ರಿಕವಾಗಿವೆ ಮತ್ತು ಸಾಮಾನ್ಯವಾಗಿ ಸ್ವೀಕಾರಾರ್ಹವಾಗಿವ ಉದಾಹರಣೆಗೆ ಸಂತೋಷ ನಾವು ಕೆಲವು ಮೂಲಭೂತ ಅಭಿವ್ಯಕ್ತಿಗಳನ್ನು ನೋಡಲಿದ್ದೇವೆ ಅಮೌಖಿಕ ಚಿಹ್ನೆಗಳು ಸಾರ್ವತ್ರಿಕವಾಗಿ ಸ್ವೀಕಾರಾರ್ಹ ಆದರೆ ಸಂತೋಷವನ್ನು ಸೂಚಿಸುವ ಈ ಮುಖ ಮತ್ತು ದುಃಖವನ್ನು ಸೂಚಿಸುವ ಮುಖ ಅದರ ಬಗ್ಗೆ ಎರಡು ಅಭಿಪ್ರಾಯಗಳಿಲ್ಲ ಇದು ಸಾರ್ವತ್ರಿಕವಾಗಿ ಸ್ವೀಕಾರಾರ್ಹವಾಗಿದೆ ಇದೇ ರೀತಿಯ ಮೌಖಿಕ ಅರ್ಥವನ್ನು ಸೂಚಿಸುವ ಮುಂದಿನ ಒಂದು ಸನ್ನೆಗಳು ವಿ ಚಿಹ್ನೆಯನ್ನು ತೋರಿಸುವ ಅವುಗಳ ಸಾಂಸ್ಕೃತಿಕ ಹಿನ್ನೆಲೆಯ ಪ್ರಕಾರ ಮೌಖಿಕವಾಗಿ ಭಿನ್ನವಾಗಿರಬಹುದು ಉದಾಹರಣೆಗೆ ಇದು ಮೌಖಿಕವಾಗಿ ಒಂದು ವಿಷಯವನ್ನು ಅರ್ಥೈಸಬಲ್ಲದು ಒಬ್ಬರು ಜಾಗರೂಕರಾಗಿರಬೇಕು ಇದನ್ನು ನಾವು ಹೆಚ್ಚಿನ ಉದಾಹರಣೆಗಳೊಂದಿಗೆ ನೋಡುತ್ತೇವೆ ಆರನೆಯದು ಮುಖವು ಅಮೌಖಿಕ ಸಂವಹನದ ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ ಉತ್ತರವು ನಿಜವಾಗಿದೆ ಏಕೆಂದರೆ ನೀವು ಮುಖವನ್ನು ಮಾತ್ರ ಗಮನಿಸಿದರೆ ಮುಖವು ಕಾಣುವ ರೀತಿಯಲ್ಲಿ ಕಣ್ಣುಗಳು ನಗು ಅಥವಾ ನಗುವಿನ ಕೊರತೆ ಗಂಭೀರತೆ ಅಥವಾ ಗಂಭೀರತೆಯ ಕೊರತೆಯನ್ನು ಮುಖದಿಂದಲೇ ನೋಡಬಹುದು ಮುಖದ ಅಭಿವ್ಯಕ್ತಿಗಳನ್ನು ನೋಡುವ ಮೂಲಕ ನೀವು ವ್ಯಕ್ತಿಯ ಆಸಕ್ತಿಯನ್ನು ಸುಲಭವಾಗಿ ಅಳೆಯಬಹುದು ಏಳನೇ ಉತ್ತರವೂ ಸಹ ನಿಜ ನಾವು ಇಷ್ಟಪಡದ ವ್ಯಕ್ತಿಗಳಿಂದ ದೂರ ಹೋಗುತ್ತೇವೆ ಮತ್ತು ನಾವು ಇಷ್ಟಪಡುವ ವ್ಯಕ್ತಿಗಳ ಕಡೆಗೆ ಸಾಗುತ್ತೇವೆ ಈ ಇಬ್ಬರು ಚಿಕ್ಕ ಹುಡುಗರು ಒಬ್ಬರನ್ನೊಬ್ಬರು ಇಷ್ಟಪಡುವ ಚಿತ್ರವನ್ನು ನಾನು ಹಾಕಿದ್ದೇನೆ ಅವರು ಹತ್ತಿರವಾಗಿರಲು ಬಯಸುತ್ತಾರೆ ಅವರು ಪರಸ್ಪರರ ಮೇಲೆ ಕೈ ಹಾಕುತ್ತಾರೆ ಆದರೆ ನೀವು ಯಾರನ್ನಾದರೂ ಇಷ್ಟಪಡದಿದ್ದಾಗ ನೀವು ಅಂತರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಎಂಟನೇ ಒಂದು ನಕಾರಾತ್ಮಕ ಅಶಾಬ್ದಿಕ ಸಂಕೇತಗಳು ಸಕಾರಾತ್ಮಕ ಸಂಕೇತಗಳಿಗಿಂತ ಹೆಚ್ಚು ಗಮನಾರ್ಹವಾಗಿವೆ ನಿಸ್ಸಂಶಯವಾಗಿ ಹೌದು ನೀವು ದುಃಖದಲ್ಲಿರುವಾಗ ಮರೆಮಾಚುವುದರಲ್ಲಿ ನೀವು ಬಹಳ ಪರಿಣಿತರಾಗಿರದಿದ್ದರೆ ಜನರು ಅದನ್ನು ತಕ್ಷಣವೇ ಗಮನಿಸುತ್ತಾರೆ ನೀವು ನಿಮ್ಮ ಸಂತೋಷವನ್ನು ಸ್ವಲ್ಪಮಟ್ಟಿಗೆ ಮರೆಮಾಡಬಹುದು ಆದರೆ ನೀವು ಅತೃಪ್ತರಾಗಿರುವ ದುಃಖದ ಖಿನ್ನತೆ ನೀವು ಕೋಪಗೊಂಡಿದ್ದೀರಿ ನೀವು ನಿರಾಶೆಗೊಂಡಿದ್ದೀರಿ ನೀವು ಜನರಿಗೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ನೀವು ಮಾತನಾಡುವ ವಿಧಾನದಿಂದ ಆ ವಿಷಯಗಳನ್ನು ನಿಮ್ಮ ಭಂಗಿಯಿಂದ ನೋಡಲಾಗುತ್ತದೆ ಒಂಬತ್ತನೇಯದು ನಿಮ್ಮ ದೇಹ ಭಾಷೆಯ ಬಗ್ಗೆ ನಿಜವಾದ ಅರಿವು ಅದನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಮ್ಮ ಕೋರ್ಸ್ ಮತ್ತು ನಮ್ಮ ಪಾಠಕ್ಕೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾಗಿದೆ ಏಕೆಂದರೆ ನಿಮ್ಮ ದೇಹ ಭಾಷೆಯನ್ನು ನೀವು ತಿಳಿದಿದ್ದರೆ ಸಂವಹನದ ವಿಷಯದಲ್ಲಿ ನಿಮ್ಮ ದೇಹವು ಏನು ಮಾಡಬಹುದು ಎಂಬುದರ ಬಗ್ಗೆ ನಿಮಗೆ ಜ್ಞಾನವಿದ್ದರೆ ನಿಮ್ಮ ದೇಹವನ್ನು ನೀವು ಹೇಗೆ ಬಳಸಬಹುದು ಎಂಬುದನ್ನು ನೀವು ಹೇಗೆ ಮೌಖಿಕವಲ್ಲದ ಸಂವಹನವನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದು ಇದು ನಿಮಗೆ ಸರಿಯಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಮತ್ತು ಅನೈಚ್ಛಿಕ ದೇಹ ಭಾಷೆಯು ನಿಮ್ಮಲ್ಲಿ ಉಂಟುಮಾಡುವ ಕೆಲವು ಮಿತಿಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಕೊನೆಯ ಹತ್ತನೇ ಭಾಗವು ದೀರ್ಘಕಾಲದವರೆಗೆ ದೇಹಭಾಷೆಯನ್ನು ನಕಲಿ ಮಾಡುವುದು ಕಷ್ಟ ನೀವು ಸಂತೋಷವಾಗಿದ್ದರೆ ನೀವು ಮರೆಮಾಚಬಹುದು ಮತ್ತು ನೀವು ಸ್ವಲ್ಪ ಸಮಯದವರೆಗೆ ದುಃಖಿತರಾಗಿದ್ದೀರಿ ಎಂದು ತೋರಿಸಬಹುದು ಮತ್ತು ನೀವು ದುಃಖಿತರಾಗಿದ್ದರೆ ನೀವು ಅದನ್ನು ಸ್ವಲ್ಪ ಸಮಯದವರೆಗೆ ಮರೆಮಾಡಬಹುದು ಆದರೆ ಕೆಲವೊಮ್ಮೆ ಅದನ್ನು ಜನರು ನೋಡುತ್ತಾರೆ ನೀವು ನಕಲಿ ಮಾಡಲು ಸಾಧ್ಯವಿಲ್ಲ ನೀವು ಅದನ್ನು ದೀರ್ಘಕಾಲದವರೆಗೆ ಮರೆಮಾಡಲು ಸಾಧ್ಯವಿಲ್ಲ ಕೇವಲ ಹತ್ತು ಪ್ರಶ್ನೆಗಳಿವೆ ಮತ್ತು ಅವೆಲ್ಲವೂ ನಿಜವಾಗಿವೆ ನೀವು ಹತ್ತರಲ್ಲಿ ಒಂಬತ್ತು ಪಡೆದಿದ್ದರೆ ನೀವು ಮೌಖಿಕವಲ್ಲದ ಸಂವಹನದ ವಿಷಯದಲ್ಲಿ ಅತ್ಯುತ್ತಮವಾಗಿದ್ದೀರಿ ನೀವು ಎಂಟು ರಿಂದ ಒಂಬತ್ತು ಅದು ತುಂಬಾ ಒಳ್ಳೆಯದು ಅದು ಅತ್ಯುತ್ತಮ ವರ್ಗದಲ್ಲಿ ಆರರಿಂದ ಏಳು ಒಳ್ಳೆಯದು ಆದರೆ ಆರರಿಂದ ಐದು ಸರಾಸರಿ ಅಥವಾ ನೀವು ಆರನ್ನು ಮುಟ್ಟುತ್ತಿದ್ದರೆ ಮೂರರಿಂದ ನಾಲ್ಕು ಸರಾಸರಿಗಿಂತ ಕೆಳಗಿದ್ದರೆ ಮತ್ತು ಶೂನ್ಯದಿಂದ ಎರಡು ಕಳಪೆಯಾಗಿದೆ ಈಗ ಈ ಪ್ರಶ್ನೆಯ ಬಗ್ಗೆ ಯೋಚಿಸಿ ನಾನು ನಿಮಗೆ ಯಾವುದೇ ಅಂಕಗಳನ್ನು ನೀಡುತ್ತಿಲ್ಲ ಆದರೆ ನೀವು ಧರಿಸುವ ಉಡುಪು ಸುಗಂಧ ದ್ರವ್ಯ ಧರಿಸುವ ಬ್ರೇಸ್ಲೆಟ್ಕಿ ವಿಯೋಲೆಗಳು ಕೂದಲಿಗೆ ಬಣ್ಣ ಹಚ್ಚದ ಮೇಕಪ್ ಮೀಸೆಯ ಪ್ರಕಾರ ಮತ್ತು ವಿವಿಧ ರೀತಿಯ ಮೀಸೆಯ ಕೂದಲು ಶೈಲಿಯ ಬೆಲ್ಟ್ ಕೈಚೀಲ ಪಾದರಕ್ಷೆ ಬೂಟುಗಳು ಅಥವಾ ಹೈ ಹೀಲ್ಸ್ ಚಪ್ಪಲಿಗಳನ್ನು ಧರಿಸುವುದು ಈಗ ಇವೆಲ್ಲವೂ ನಮ್ಮ ದೇಹ ಭಾಷೆಗೆ ಕೊಡುಗೆ ನೀಡುವ ಪರಿಕರಗಳಾಗಿವೆ ಮತ್ತು ಏನನ್ನಾದರೂ ತಿಳಿಸಲು ಪ್ರಯತ್ನಿಸುತ್ತಿವೆ ಆದರೆ ಅವು ದೈಹಿಕ ಅಥವಾ ಮಾನಸಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಬಹುದೇ ಪರಿಕರಗಳು ಸಂವಹನದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತವೆಯೇ ಅಥವಾ ಅಡೆತಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆಯೇ ಎಂಬುದಕ್ಕೆ ನಿಮ್ಮ ಉತ್ತರವೇನು ಉತ್ತರವು ನೀವು ಯಾವ ಪರಿಕರಗಳನ್ನು ಬಳಸುತ್ತೀರಿ ಮತ್ತು ಯಾವ ಸಂದರ್ಭದಲ್ಲಿ ಬಳಸುತ್ತೀರಿ ಮತ್ತು ಯಾರಿಗೆ ಬಳಸುತ್ತೀರಿ ಮತ್ತು ಪರಿಕರಗಳ ಮೂಲಕ ನೀವು ಯಾವ ರೀತಿಯ ಅರ್ಥವನ್ನು ತಿಳಿಸಲು ಬಯಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ ನಿಮಗೆ ಹೆಚ್ಚು ಸ್ಪಷ್ಟವಾಗುತ್ತದೆ ಈಗ ಹೈ ಹೀಲ್ಸ್ ವಾಸ್ತವವಾಗಿ ಮಹಿಳೆಯರಲ್ಲಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಅವರು ಕಡಿಮೆ ಎತ್ತರವನ್ನು ಹೊಂದಿದ್ದರೆ ಮತ್ತು ಅವರು ಮೇಲಕ್ಕೆ ನೋಡಲು ಬಯಸಿದರೆ ಆದ್ದರಿಂದ ಇದು ಅವರು ಸಮಾನರಾಗಿದ್ದಾರೆ ಎಂಬ ರೀತಿಯ ಭಾವನೆಯನ್ನು ನೀಡುತ್ತದೆ ಅದು ಅವರಿಗೆ ಸ್ವಲ್ಪ ಭದ್ರತೆಯನ್ನು ನೀಡುತ್ತದೆ ಆದರೆ ಯಾರಾದರೂ ವಜ್ರದಿಂದ ಕೂಡಿದ ಎತ್ತರದ ಹಿಮ್ಮಡಿಗಳನ್ನು ಧರಿಸಿದ್ದರೆ ಅದು ವಿಚಲಿತವನ್ನುಂಟುಮಾಡುತ್ತದೆ ಅಥವಾ ಯಾವುದೇ ರೀತಿಯ ಎತ್ತರದ ಹಿಮ್ಮಡಿಗಳು ಮುಖದ ಅಭಿವ್ಯಕ್ತಿಗಳಿಗೆ ಪ್ರತಿಕ್ರಿಯಿಸುವ ವ್ಯಕ್ತಿಯ ಕಣ್ಣುಗಳನ್ನು ನೋಡುವ ಬದಲು ಇತರ ಜನರ ಕಣ್ಣುಗಳನ್ನು ನೋಡುತ್ತವೆ ಇದು ನಿಜವಾಗಿಯೂ ಒಂದು ವ್ಯಾಕುಲಕಾರಿಯಾಗಿದೆ ಮತ್ತು ಇದು ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯ ತಡೆಗೋಡೆಯಾಗಿರುತ್ತದೆ ಉದಾಹರಣೆಗೆ ನೀವು ದುಬಾರಿ ಅಥವಾ ಅಗ್ಗದ ಬಟ್ಟೆಗಳನ್ನು ಧರಿಸುತ್ತೀರಾ ಉದಾಹರಣೆಗೆ ಸಂದರ್ಶನದಲ್ಲಿನ ಸಂದರ್ಭವನ್ನು ಅವಲಂಬಿಸಿರುತ್ತದೆ ನೀವು ಯೋಗ್ಯವಾದ ಸ್ವಚ್ಛವಾದ ಜಾಕೆಟ್ನೊಂದಿಗೆ ಹೋಗುವ ನಿರೀಕ್ಷೆಯಿದೆ ಆದರೆ ನಂತರ ನೀವು ಈ ಅತ್ಯಂತ ದುಬಾರಿ ಜಾಕೆಟ್ಗಳೊಂದಿಗೆ ಹೋದರೆ ಮತ್ತು ನಂತರ ಬ್ರ್ಯಾಂಡ್ ಜಾಕೆಟ್ ಅಲ್ಲಿ ಅದು ತಂಪಾಗಿಲ್ಲದಿದ್ದರೂ ಸಹ ಬ್ರ್ಯಾಂಡ್ ಅನ್ನು ಪ್ರದರ್ಶಿಸಲು ಬ್ರಾಂಡ್ ಮಾಡಲಾಗುತ್ತದೆ ಕೆಲವೊಮ್ಮೆ ಅತಿಯಾದ ಉಡುಪುಗಳನ್ನು ಧರಿಸುತ್ತಾರೆ ಸರಳ ಉದಾಹರಣೆಯೆಂದರೆ ನೀವು ಬಿಕಿನಿಯಲ್ಲಿ ಈಜುಕೊಳಕ್ಕೆ ಹೋಗಬೇಕು ಆದರೆ ನೀವು ಸಂದರ್ಶನಕ್ಕೆ ಬಿಕಿನಿಯಲ್ಲಿ ಹೋಗಲು ಸಾಧ್ಯವಿಲ್ಲ ನೀವು ಅವರ ಗಮನವನ್ನು ಅನಗತ್ಯವಾದ ದೈಹಿಕ ಸುಗಂಧ ದ್ರವ್ಯದ ಕಡೆಗೆ ತಿರುಗಿಸುತ್ತಿದ್ದೀರಿ ನೀವು ಅದನ್ನು ಮತ್ತೆ ಬಳಸಬಹುದು ಆದರೆ ನೀವು ಅದನ್ನು ಬಳಸಿದರೆ ಮತ್ತು ಅದು ತುಂಬಾ ತೀವ್ರವಾದ ವಾಸನೆಯನ್ನು ಸೃಷ್ಟಿಸುತ್ತದೆ ಮತ್ತು ನಂತರ ಅದನ್ನು ಇಷ್ಟಪಡುವ ಕೆಲವು ಜನರಿಗೆ ಅದು ಅಲರ್ಜಿಯಾಗುತ್ತದೆ ನೀವು ಪ್ರವೇಶಿಸಿದಾಗ ಜನರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಅವರು ಕೇವಲ ಮಾನಸಿಕವಾಗಿ ಯೋಚಿಸಲು ಬಯಸುತ್ತಾರೆ ಓಹ್ ನನಗೆ ಈ ಸುಗಂಧ ಇಷ್ಟವಿಲ್ಲ ಮತ್ತು ಅವರು ನಿಮ್ಮನ್ನು ಹೊರಹಾಕಲು ಬಯಸುತ್ತಾರೆ ಸಂದರ್ಶನದ ಸನ್ನಿವೇಶದಲ್ಲಿ ಆ ವ್ಯಕ್ತಿಯು ಪ್ರವೇಶಿಸುವ ಮೊದಲು ಒಳಗೆ ಗುಲಾಬಿ ಸುಗಂಧದೃವ್ಯ ಮೂಗಿಗೆ ಬಡಿಯಿತು ಎಲ್ಲರೂ ಪತ್ರಿಕೆಗಳನ್ನು ನೋಡುವುದರಲ್ಲಿ ನಿರತರಾಗಿದ್ದರು ಮತ್ತು ಅವರು ಬಹಳ ಸುಂದರವಾದ ಹುಡುಗಿ ಬರಲಿದ್ದಾಳೆ ಎಂದು ಭಾವಿಸಿದರು ನಂತರ ಹುಡುಗ ಬಂದನು ಅಷ್ಟು ಸುಂದರವಾಗಿಲ್ಲ ಆದರೆ ನಂತರ ಅವನು ಈ ಗುಲಾಬಿ ಸುಗಂಧವನ್ನು ಯಾವ ಕಾರಣಕ್ಕಾಗಿ ಹಾಕಿದ್ದಾನೆ ಎಂಬುದು ಅವನಿಗೆ ಮಾತ್ರ ತಿಳಿದಿರಬಹುದು ಆದರೆ ಮಾನಸಿಕವಾಗಿ ಜನರು ಈ ವ್ಯಕ್ತಿಯನ್ನು ನೋಡಿದಾಗ ನಿರಾಶೆಗೊಂಡರೂ ಮತ್ತು ಅವರ ಮನಸ್ಸಿನಲ್ಲಿ ಉಂಟಾದ ನಿರೀಕ್ಷೆ ಮತ್ತು ನಿರಾಶೆಯು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಿತು ಅವರು ಉತ್ತಮ ಅಭ್ಯರ್ಥಿಯಾಗಿದ್ದರೂ ಅವರನ್ನು ಆಯ್ಕೆ ಮಾಡಲಿಲ್ಲ ಸುಗಂಧ ದ್ರವ್ಯವನ್ನು ಸೂಕ್ತವಾಗಿ ಹೇಗೆ ಬಳಸಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಅದು ನಿಮ್ಮ ವಿರುದ್ಧ ಹೋಗಬಹುದು ನೀವು ವಜ್ರದಿಂದ ಕೂಡಿದ ಗಡಿಯಾರವನ್ನು ಧರಿಸಿದರೆ ಎಲ್ಲರ ಕಣ್ಣುಗಳು ಆ ಕಡೆ ತಿರುಗುತ್ತವೆ ಸಂವಹನ ನಡೆಸುವ ಅವಕಾಶವನ್ನು ನೀವು ಮತ್ತೆ ಕಳೆದುಕೊಳ್ಳುತ್ತೀರಿ ಬೆರಳಿನ ಕಡಗ ಉಂಗುರಗಳೊಂದಿಗೆ ಅದೇ ರೀತಿಯ ತಡೆಗೋಡೆಗೆ ಕಾರಣವಾಗುತ್ತಿದ್ದೀರಿ ಔಪಚಾರಿಕ ಸಂದರ್ಭಗಳಲ್ಲಿ ಅಲಂಕರಣವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಮತ್ತು ಸೂಕ್ತವಾದವುಗಳನ್ನು ಬಳಸುವುದು ಮತ್ತು ಅದನ್ನು ಎಂದಿಗೂ ಒಂದು ರೀತಿಯ ವ್ಯಾಕುಲಕಾರಿಯಾಗಿ ಬಳಸುವುದು ಮತ್ತು ಅದನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತಡೆಗೋಡೆಯಾಗಿ ಮಾಡುವುದು ಒಳ್ಳೆಯದು ಮೇಕಪ್ ಅಥವಾ ಕೂದಲಿನ ಬಣ್ಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಆಸಕ್ತಿದಾಯಕ ಉದಾಹರಣೆಗಳನ್ನು ನೋಡಿ ಕೂದಲನ್ನು ಊಸರವಳ್ಳಿ ಅಥವಾ ಬೇರೆ ಬೇರೆ ಬಣ್ಣಗಳ ಪ್ರಾಣಿಗಳಂತೆ ಕಾಣುವ ರೀತಿಯಲ್ಲಿ ಬಣ್ಣ ಮಾಡಬಹುದು ಮತ್ತು ನಂತರ ಮೀಸೆ ರೀತಿಯಂತೆ ಮಾಡಬಹುದು ನೀವು ಅದನ್ನು ತುಂಬಾ ದೊಡ್ಡದಾಗಿ ಬೆಳೆಸಲು ಇಷ್ಟಪಡುತ್ತಿದ್ದರೆ ಆದರೆ ಔಪಚಾರಿಕ ಸಂದರ್ಭಗಳಲ್ಲಿ ಸಂದರ್ಶನದ ಪರಿಸ್ಥಿತಿಯಲ್ಲಿ ನೀವು ಸೂಕ್ತತೆಯನ್ನು ಸಹ ತಿಳಿದುಕೊಳ್ಳಬೇಕು ಇದು ಸೂಕ್ಷ್ಮವಾಗಿ ಮತ್ತು ನಿಮ್ಮ ಗೆಳೆಯರ ಗುಂಪಿಗೆ ಸೊಗಸಾಗಿ ಕಾಣುತ್ತದೆ ಸಂದರ್ಶನದಲ್ಲಿ ಅವರು ನಿಮಗೆ ಉದ್ಯೋಗ ನೀಡಲು ಸಿದ್ಧರಿದ್ದಾರೆ ಎಂದು ಅಂದುಕೊಳ್ಳಬಹುದು ಈಗ ಇದು ಪ್ರತಿಬಂಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ನೆನಪಿನಲ್ಲಿಡಿ ಪರಿಕರಗಳನ್ನು ಸೂಕ್ತವಾಗಿ ಬಳಸುವುದು ಸೂಕ್ತವಲ್ಲದ ಬಳಕೆಯು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಮತ್ತು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದನ್ನು ಮಾಡುವುದು ಯೋಗ್ಯವಲ್ಲ ಎಂಬ ತೀರ್ಮಾನದ ಆಲೋಚನೆಯನ್ನು ನೀವು ನೀಡಬೇಕೆಂದು ನಾನು ಬಯಸುತ್ತೇನೆ ಆದರೆ ಈ ಪರಿಕರಗಳು ಇಂದು ನಿಮ್ಮ ಮೊಬೈಲ್ನಂತೆಯೇ ನಮ್ಮ ಭಾಗವಾಗಿ ಮಾರ್ಪಟ್ಟಿವೆ ಅದೇ ಲೇಖಕರ ಎರಡು ಉಲ್ಲೇಖಗಳನ್ನು ನೋಡಿ ಒಬ್ಬ ಕ್ರಿಶ್ಚಿಯನ್ ಲೋಬೌಟಿನ್ ಅವರು ನಿರ್ದಿಷ್ಟವಾಗಿ ಬೂಟುಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಈ ಎರಡು ಆಲೋಚನೆಗಳೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲಿದ್ದೇನೆ ಶೂ ಕೇವಲ ಒಂದು ವಿನ್ಯಾಸವಲ್ಲ ಆದರೆ ಇದು ನಿಮ್ಮ ದೇಹ ಭಾಷೆಯ ಒಂದು ಭಾಗವಾಗಿದೆ ನೀವು ಚಲಿಸುವ ವಿಧಾನವು ನಿಮ್ಮ ಬೂಟುಗಳಿಂದ ಸಾಕಷ್ಟು ನಿರ್ದೇಶಿಸಲ್ಪಡುತ್ತದೆ ಇದು ವ್ಯಕ್ತಿತ್ವವನ್ನು ನೀಡುತ್ತದೆ ನೀವು ಆಯ್ಕೆ ಮಾಡುವ ಹಿಮ್ಮಡಿಯ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ಮಹಿಳೆಯೊಬ್ಬಳು ತನ್ನ ಎತ್ತರವನ್ನು ಹೆಚ್ಚಿಸಲು ಸ್ವಲ್ಪ ಎತ್ತರದ ಹಿಮ್ಮಡಿಯನ್ನು ಧರಿಸಿದಾಗ ಅವಳು ಅದನ್ನು ಸರಿಯಾಗಿ ಬಳಸುವುದು ಹೇಗೆ ಸೂಕ್ತ ಎಂದು ನೋಡಬೇಕು ಭಂಗಿಯು ಸ್ವತಃ ಭಂಗಿಯಿಂದ ವರ್ಧಿಸುತ್ತದೆ ಅವಳು ನಿಜವಾಗಿಯೂ ಎದ್ದು ನಿಲ್ಲುವ ವಿಭಿನ್ನ ಮನೋಭಾವ ಮತ್ತು ಅವಳ ದೇಹದ ಪ್ರಜ್ಞೆಯನ್ನು ಹೊಂದಿದ್ದಾಳೆ ಈಗ ನಮ್ಮ ನಿಜವಾದ ಸ್ವಾಭಾವಿಕ ಚಲನೆಯನ್ನು ತನ್ನ ದೇಹದ ಪ್ರಜ್ಞೆಯನ್ನು ಅನುಕೂಲಕರ ರೀತಿಯಲ್ಲಿ ಹೊಂದಿರುವುದು ನಮ್ಮ ಸ್ವಂತ ವ್ಯಕ್ತಿತ್ವವನ್ನು ಉತ್ತೇಜಿಸಲು ಮತ್ತು ಜನರ ಮೇಲೆ ಪ್ರಭಾವ ಬೀರಲು ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಆನಂದಿಸಲು ಸಹಾಯ ಮಾಡುತ್ತದೆ ಈ ಟಿಪ್ಪಣಿಯೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು